ಸ್ನೇಹಿತರೆ ಶುಭೋದಯ ನಾವು ಇಲ್ಲಿ ಚರ್ಚಿಸುತ್ತಿರುವುದು ಏರ್ಕ್ರಫ್ಟ್ ಡಿಸೈನ್ ಬಗ್ಗೆ ನಾನು ಈ ಮುಂಚೆ ತಿಳಿಸಿರುವ ಹಾಗೆ ಪ್ರಥಮ ಕೆಲವು ಉಪನ್ಯಾಸಗಳಲ್ಲಿ ಕೇವಲ ಈ ವಿಷಯದ ಸಾಮಾನ್ಯವಾದ ಮಾಹಿತಿಗಳನ್ನು ನೀಡಲಾಗುತ್ತದೆ ಹೀಗಾಗಿ ನಮಗೆ ಈ ಉಪನ್ಯಾಸದಲ್ಲಿ ಮುಂದೆ ಸಾಗುವ ದಾರಿಯೂ ವಿಮಾನ ವಿನ್ಯಾಸ ಮಾಡುವುದರಲ್ಲಿ ಕೊಂಡೊಯ್ಯಬೇಕು ಹಾಗೂ ನಿರ್ದಿಷ್ಟವಾಗಿ ಹೇಳಬೇಕಾದರೆ ವಿಮಾನ ವಿನ್ಯಾಸವು ಒಂದು ಸಂಶ್ಲೇಷಣ ಕ್ರಿಯೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ನಮಗೆ ಸರಿಯಾಗಿ ಇದರ ಬಗ್ಗೆ ತಿಳಿದಿರಬೇಕು ಸಂಸ್ಲೇಷಣೆ ಮಾಡಬೇಕಾದ ಅಂಗಗಳು ಯಾವುವು ಎಂದು ತಿಳಿದಿರಬೇಕು ನಾವು ಈ ವಿಂಗ್ ಲೋಡಿಂಗ್ ಬಗ್ಗೆ ತುಂಬಾ ಸಾಮಾನ್ಯವಾಗಿ ಮಾತನಾಡಿದ್ದೇವೆ ಈ ತ್ರಸ್ಟ್ ಲೋಡಿಂಗ್ ಬಗ್ಗೆ ಕೂಡ ಚರ್ಚಿಸಿದ್ದೇವೆ ಪ್ರಪ್ರಥಮವಾಗಿ ನಾವು ಏನು ಅರ್ಥ ಮಾಡಿಕೊಳ್ಳಬೇಕು ಎಂದರು ಈ ವಿಂಗ್ ಲೋಡಿಂಗ್ ತುಂಬಾ ವಿಶೇಷ ರೀತಿಯಲ್ಲಿ ನೋಡಿಕೊಳ್ಳಬೇಕು ನಾವು ಈ ತ್ರಸ್ಟ್ ಲೋಡಿಂಗ್ ಏಕೆ ವಿಶೇಷ ರೀತಿಯಲ್ಲಿ ಹಾಗೂ ವಿವರವಾಗಿ ನೋಡಿಕೊಳ್ಳಬೇಕು ಇವುಗಳನ್ನು ನಾವು ಈಗ ಚರ್ಚಿಸೋಣ ನಾನು ಈಗ ಹೈ ವಿಂಗ್ ಲೋಡಿಂಗ್ ಅವಶ್ಯಕತೆಯ ತಕ್ಕಂತೆ ಒಂದು ವಿಮಾನವನ್ನು ವಿನ್ಯಾಸ ಸಿದರೆ ಅದು ವಿಮಾನ ಸಾಮರ್ಥ್ಯಕ್ಕೆ ನೇರವಾಗಿ ಪ್ರಭಾವ ಬೀರುತ್ತದೆ ವಿಶೇಷವಾಗಿ ರೆಕ್ಕೆಗಳ ಮೇಲೆ ಏಕೆಂದರೆ ಹೆಚ್ಚಿನ ವಿಂಗ್ ಲೋಡಿಂಗ್ ಅಂದರೆ ಪರಸ್ಪರವಾಗಿ ಕಡಿಮೆ ಪ್ರದೇಶ ಇರುತ್ತದೆ ಹೀಗಾಗಿ ಹೆಚ್ಚಿನ ಪ್ರಮಾಣದ ತೂಕವನ್ನು ಚಿಕ್ಕದಾದ ರೆಕ್ಕೆಯ ಪ್ರದೇಶದಲ್ಲಿ ವಿಸ್ತರಿಸಬೇಕು ಆದ್ದರಿಂದ ರೆಕ್ಕೆಯ ಮೇಲೆ ಒತ್ತಡವು ಪ್ರಮಾಣವು ಸತತವಾಗಿ ಹೆಚ್ಚಿಗೆ ಇರುತ್ತದೆ ಈ ಒಂದು ರಚನೆಯ ಅಂಶವನ್ನು ನಾವು ನೆನಪಿನಲ್ಲಿಟ್ಟುಕೊಂಡಿರಬೇಕು ಏಕೆಂದರೆ ನಾವು ಈ ರಚನೆಯನ್ನು ಬಲಪಡಿಸುತ್ತಿದಂತೆ ಅದರ ತೂಕವು ಕೂಡ ಹೆಚ್ಚಿಗೆ ಆಗುತ್ತದೆ ಹೀಗಾಗಿ ಪುನಹ ವಿಂಗ್ ಲೋಡಿಂಗ್ ಹೆಚ್ಚಿಗೆ ಆಗುತ್ತದೆ ಹಾಗೂ ಈ Vstall ತುಂಬಾ ಪ್ರಮುಖವಾದ ಅಂಶ ಎಂದು ನಮಗೆ ಗೊತ್ತು ಹಾಗೂ ಅದನ್ನು ನಾವು ಸೂತ್ರದ ರೂಪದಲ್ಲಿ ನೋಡಿದರೆ Vstall2WSCLmax ಈ ಸೂತ್ರವು ನಮಗೆ ಕೆಲವು ಅಂಶಗಳನ್ನು ನೀಡುತ್ತದೆ ಮೊದಲನೇದಾಗಿ ಬೇರೆ ಎಲ್ಲಾ ಅಂಶಗಳನ್ನು ನಿರ್ಧರಿಸಿ ಈ ವಿಂಗ್ ಲೋಡಿಂಗ್ ಹೆಚ್ಚಿಗೆ ಆದ ಹಾಗೆ 𝑉stall ಕೂಡ ಹೆಚ್ಚಿಗೆ ಆಗುತ್ತದೆ ಎಂದು ನೀವು ನೋಡಬಹುದು ಹಾಗೂ ಒಂದು ನಿರ್ಧಾರಿತ ವಿಂಗ್ ಲೋಡಿಂಗ್ಗೆ ನಾನು ಬೇರೆ ಬೇರೆ ಎತ್ತರಕ್ಕೆ ಟೇಕಾಫ್ ಮಾಡುವಾಗ ಅಂದರೆ ρ1 ρ2 ρ3 ಇದ್ದಾಗ ನಾನು ಚಲಿಸುತ್ತಿರುವ ಹಾಗೆ ಗಾಳಿಯ ಸಾಂದ್ರತೆಯು ಕೂಡ ಕಡಿಮೆಯಾಗುತ್ತ ಹೋಗುತ್ತದೆ ಹೀಗಾಗಿ 𝑉stall ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ಈ 𝑉stall ಏಕೆ ಇಷ್ಟು ಪ್ರಮುಖವಾಗಿದೆ ವ್ಯಾಕ್ಯ ರೂಪದಲ್ಲಿ𝑉stall ಹೇಳುವುದಾದರೆ ಲಿಫ್ಟ್ ಮತ್ತು ತೂಕ ಸರಿಸಮಾನವಾಗಿ ಇಟ್ಟುಕೊಂಡು ಹಾರುತ್ತಿರುವ ಸ್ಥಿತಿಯಲ್ಲಿ ಇದ್ದ ಒಂದು ಚಿಕ್ಕ ಪ್ರಮಾಣದ ವೇಗ ಆಗಿರುತ್ತದೆ ಹೀಗಾಗಿ ಇದನ್ನು ಕಡಿಮೆ ಪ್ರಮಾಣದ ವೇಗ ಎನ್ನಬಹುದು ಹಾಗೂ 𝑉TO 𝑉TO or 𝑉land ಬಗ್ಗೆ ಮಾತನಾಡಿದರೆ ಇವುಗಳ ಮೌಲ್ಯವು 1 1 ದಿಂದ 1 2 ಸಾರಿ 𝑉stall ಆಗಿರುವುದಾಗಿ ವಿನ್ಯಾಸ ಮಾಡಿರುತ್ತೇವೆ ಅದೇ ರೀತಿ 𝑉TD ಕೂಡ ಇದೇ ಪ್ರಮಾಣದಲ್ಲಿರುತ್ತದೆ ಹೀಗಾಗಿ 𝑉stall ಹೆಚ್ಚಾದಂಗೆ 𝑉TO ಮತ್ತು 𝑉TD ಕೂಡ ಬದಲಾಗುತ್ತದೆ ಹೆಚ್ಚಾಗುತ್ತದೆ ಉದಾಹರಣೆಗೆ ನಾನು ವಿಮಾನವನ್ನು ಸಮುದ್ರಮಟ್ಟದಿಂದ ಟೇಕಾಫ್ ಮಾಡಲು ಪ್ರಯತ್ನಿಸಿದರೆ ಇಲ್ಲಿ Rho ಒಂದು ಆಗಿರುತ್ತದೆ ಅದಕ್ಕೆ ಒಂದು ನಿರ್ದಿಷ್ಟವಾದ 𝑉stall ವೇಗವಾಗಿರುತ್ತದೆ ಎಂದು ಹೇಳಿದರೆ ಅದು 40 ms ಆಗಿರಲಿ ಹಾಗೂ ನಾನು ಎತ್ತರಕ್ಕೆ ಹೋದರೆ ಅದು 50 ಮೀಟರ್ ಪ್ರತಿ ಸೆಕೆಂಡ್ ಆಗಬಹುದು ಇನ್ನೂ ಎತ್ತರಕ್ಕೆ ಹೋದರೆ 60 ms ಆಗಬಹುದು ಉದಾಹರಣೆಗೆ ಈಗ ನಾನು ಮಷೀನ್ಅನ್ನು ಹೊಸ ದೆಹಲಿಯಿಂದ ಬೇರೆ ಎಲ್ಲ ಅಂಶಗಳನ್ನು ಬದಲಾಯಿಸದೆ ವಿಂಗ್ ಲೋಡಿಂಗ್ ಮತ್ತು CLmax ಅಷ್ಟೇ ಇಟ್ಟುಕೊಂಡು ಟೇಕಾಫ್ ಮಾಡಲು ಪ್ರಯತ್ನಿಸಿದರೆ ಅಥವಾ ವಿಮಾನ ಬೆಂಗಳೂರಿನಿಂದ ಅಥವಾ ಎತ್ತರದ ಪ್ರದೇಶವಾದ ಲೇಹ್ ಲಡಾಖ್ ದಿಂದ ಟೇಕಾಫ್ ಮಾಡಲು ಯತ್ನಿಸಿದರೆ 𝑉stall ಅವಶ್ಯಕತೆಯು ಹೆಚ್ಚಿಗೆ ಆಗುತ್ತದೆ 𝑉stall ಹೆಚ್ಚಿಗೆ ಯಾಗುವುದು ಅಂದರೆ ಏನು ಅರ್ಥ ಅಂದರೆ ಅದರ ವೇಗ ಹೆಚ್ಚಿಗೆ ಆಗಬೇಕು ಹೀಗಾಗಿ ಅದರ ಶಕ್ತಿಯೂ ಕೂಡ ಹೆಚ್ಚಿಗೆ ಇರಬೇಕು ಅದಕ್ಕೆ ಹೆಚ್ಚು ಶಕ್ತಿಯನ್ನು ಉತ್ಪತ್ತಿ ಮಾಡುವಂತಹ ದೊಡ್ಡದಾದ ಇಂಜಿನ್ ಇರಬೇಕು ದೊಡ್ಡದಾದ ಇಂಜಿನ್ ಎಂದರೆ ವಿಂಗ್ ಲೋಡಿಂಗ್ ಹೆಚ್ಚಿಗೆ ಆಗುತ್ತದೆ ಆದ್ದರಿಂದ ಈ ವಿಂಗ್ ಲೋಡಿಂಗ್ ನೇರವಾಗಿ ಅಥವಾ ಪರೋಕ್ಷವಾಗಿ ಇಂತಹ ಬಹಳಷ್ಟು ಪರಿಣಾಮಗಳನ್ನು ಬೀರುತ್ತದೆ ಹೀಗಾಗಿ ನಾವು ಈ ವಿಂಗ್ ಲೋಡಿಂಗ್ ಅಂಶವನ್ನು ಗುರುತು ಮಾಡುತ್ತೇವೆ ನಾವು ರೇಟ್ ಆಫ್ ಕ್ಲೈಮ್ ಹೆಚ್ಚಿನ ರೇಂಜ್ ಗೋಸ್ಕರ ಅಥವಾ ವಿಂಗ್ ಲೋಡಿಂಗ್ ಪಾತ್ರ ಬೇರೆ ಬೇರೆ ಟರ್ನ್ ರೇಟ್ ಮೇಲೆ ಹೇಗೆ ಇರಬಹುದು ಎಂದು ಕೂಡ ಗಮನಿಸಲಿದ್ದೇವೆ ಈಗ ವಿಂಗ್ ಲೋಡಿಂಗ್ ಟರ್ನ್ ರೇಟ್ ಮೇಲೆ ಪ್ರಭಾವ ಬೀರುತ್ತಿರಲಿಲ್ಲವೆಂದರೆ ಅವುಗಳನ್ನು ನಾವು ಗಮನಿಸಬೇಕಾಗುತ್ತದೆ ಏಕೆಂದರೆ ಒಂದು ವಿಮಾನವನ್ನು ವಿನ್ಯಾಸ ಮಾಡಬೇಕಾದರೆ ಅದರ ವಿವಿಧ ಮಿಷನ್ಗಳಿಗೆ ಅದು ಟೇಕಾಫ್ ಮಾಡಬೇಕು ಅದು ಕ್ಲೈಮ್ ಮಾಡಬೇಕು ಕ್ರೂಜ್ ಮಾಡಬೇಕು ಮ್ಯಾನುವರ್ ಮಾಡಬೇಕು ಹಾಗೂ ಪ್ರತಿಯೊಂದು ಜಾಗದಲ್ಲಿ ಲ್ಯಾಂಡಿಂಗ್ ಮಾಡಬೇಕು ಹೀಗಾಗಿ ವಿಂಗ್ ಲೋಡಿಂಗ್ ಪ್ರಕಾರ ಈ ವಿಮಾನವು ಸರಿಯಾಗಿ ವಿನ್ಯಾಸ ಮಾಡಲಾಗಿದೆ ಎಂದು ನೋಡಿಕೊಳ್ಳಬೇಕು ಇದು ವಿಂಗ್ ಲೋಡಿಂಗ್ ಜೊತೆಗೆ ಇನ್ನೊಂದು ಪ್ರಕಾರದ ವೀಕ್ಷಣೆ ಆಗಿರುತ್ತದೆ ಉದಾಹರಣೆಗೆ ನಾನು ಇಲ್ಲಿಂದ ಟೇಕಾಫ್ ಮಾಡಿ ನಂತರ ಇಲ್ಲಿ ಕ್ಲೈಮ್ ಮಾಡಿ ನಂತರ ಇಲ್ಲಿ ಕ್ರೂಜ್ ಮಾಡುತ್ತೇನೆ ಹೀಗಾಗಿ ಇಲ್ಲಿ ವಿಮಾನದ ತೂಕವು W ಟೇಕಾಫ್ ಆಗಿರುತ್ತದೆ ಆದರೆ ಕ್ಲೈಮ್ ಶುರು ಮಾಡಿದ ತಕ್ಷಣ ಹಾಗೂ ಕ್ರೂಜ್ ಇಲ್ಲಿ ಶುರು ಮಾಡಿದಮೇಲೆ ವಿಮಾನದ ತೂಕವು ಕಡಿಮೆಯಾಗುತ್ತಿರುವುದನ್ನು ನೀವು ಗಮನಿಸಬಹುದು ಏಕೆಂದರೆ ಇಂಧನ ಸತತವಾಗಿ ಉಪಯೋಗಿಸಲಾಗುತ್ತದೆ ಆದ್ದರಿಂದ ವಿಂಗ್ ಲೋಡಿಂಗ್ ಕಡಿಮೆಯಾಗುತ್ತದೆ ಅದನ್ನು ನಾವಾಗಿ ಕಡಿಮೆ ಮಾಡಿದರು ಇನ್ನೊಂದು ಸಂಗತಿಯನ್ನು ಇಲ್ಲಿ ನೀವು ಗಮನಿಸಬೇಕಾಗುತ್ತದೆ ಏನೆಂದರೆ ಸಾಂದ್ರತೆಯು ಕೂಡ ಕಡಿಮೆಯಾಗುತ್ತದೆ ಹೀಗಾಗಿ ಲಿಫ್ಟ್ ತೂಕಕ್ಕೆ ಸರಿಸಮಾನವಾಗಿ ಕಾಯ್ದುಕೊಳ್ಳಲು ಕನಿಷ್ಠ ವೇಗವನ್ನು ಹೆಚ್ಚಿಸಬೇಕಾಗುತ್ತದೆ ಹಾಗೂ ಅದೇ ಸಮಯದಲ್ಲಿ WS ಕಡಿಮೆಯಾಗುತ್ತದೆ ಇವುಗಳನ್ನೆಲ್ಲಾ ನಾನು ಸಮತೋಲನ ಮಾಡಿಕೊಂಡು ಒಂದು ಉತ್ತಮ ವಿನ್ಯಾಸವನ್ನು ಹೀಗೆ ನಿರ್ಧರಿಸುತ್ತೇನೆ ಎಂದು ನೀವು ಗಮನಿಸಬೇಕಾಗಿದೆ ಇಲ್ಲಿ ಮತ್ತೊಂದು ಪ್ರಮುಖವಾದ ಅಂಶವನ್ನು ವಿನ್ಯಾಸಕಾರರಾಗಿ ನೀವು ತಂತ್ರಜ್ಞಾನದ ಸಹಾಯದಿಂದ ಅದನ್ನು ನೋಡಿಕೊಳ್ಳಬೇಕಾಗಿದೆ ಅದೇ CLmax ಇದೇನು CLmax ಮತ್ತೆ ನಾವು ಈ ಪರ್ಫಾರ್ಮೆನ್ಸ್ ವಿಷಯವನ್ನು ನೆನಪಿಸಿಕೊಳ್ಳೋಣ ಅದರಲ್ಲಿ ಇದು CL ಆಗಿರುತ್ತದೆ ಹಾಗೂ ಇದು ಅಲ್ಪ ಅಂದರೆ ಒಂದು ನಿರ್ದಿಷ್ಟ ಕೋನ ಅಲ್ಪ ಸ್ಟಾಲ್ ಆಗಿರುತ್ತದೆ ಇದಕ್ಕೆ ಸರಿಸಮಾನವಾಗಿ ಇದು CLmax ಆಗಿರುತ್ತದೆ ಸಾಮಾನ್ಯವಾಗಿ ವಿಮಾನವು ಇಲ್ಲಿ ಹಾರುವುದಿಲ್ಲ ಏಕೆಂದರೆ CLmax ಹೆಚ್ಚಿನ ಉಪಯೋಗಗೋಸ್ಕರ ಇಲ್ಲಿ ಹಾರುತ್ತದೆ ಹೆಚ್ಚಿನ CLmax ಅವಶ್ಯಕತೆಯೇನು ಏಕೆಂದರೆ ನಾನು ಈ ರೀತಿ ಹಾರಲು ಅಥವಾ Vstall ಆದಷ್ಟು ಕಡಿಮೆ ಇಟ್ಟುಕೊಂಡು ವಿಮಾನ ವಿನ್ಯಾಸ ಮಾಡಲು ಇಚ್ಚಿಸುತ್ತೇನೆ CDCD0KCL2 ನಾನು ಈಗ ಹೆಚ್ಚಿನ CL ನಲ್ಲಿ ಹಾರುತ್ತಿದ್ದರೆ ಇದು ಹೆಚ್ಚಿಗೆ ಆದಂತೆ ಸಂಪೂರ್ಣ ಡ್ರ್ಯಾಗ್ ಕೂಡ ಹೆಚ್ಚಿಗೆಯಾಗುತ್ತದೆ ಅದನ್ನು ಯಾರು ಇಚ್ಚಿಸುವುದಿಲ್ಲ ಆದರೆ ಕೆಲವೊಮ್ಮೆ ಇಂತಹ ಪ್ರಸಂಗಗಳಲ್ಲಿ ಅಂದರೆ ಟೇಕಾಫ್ ಅಥವಾ ಕಡಿಮೆ ಸಮಯದ ಲ್ಯಾಂಡಿಂಗ್ ನಲ್ಲಿ CLmax ಅತ್ಯಂತ ಹೆಚ್ಚಿಗೆ ಇರಬೇಕೆಂದು ಪ್ರಯತ್ನಿಸುತ್ತೇನೆ ಏಕೆಂದರೆ 𝑉TO ವೇಗ ಅಥವಾ 𝑉land ವೇಗಗಳು 𝑉stall ಗಿಂತ 10 ಅಥವಾ 20 ಪ್ರತಿಶತ ಹೆಚ್ಚಿದ್ದರೂ ಕೂಡ ಕಡಿಮೆಯಾಗಿರುತ್ತದೆ ಈ CLmax ಹೇಗೆ ಹೆಚ್ಚಿಸುವುದು ಎನ್ನುವುದು ಒಂದು ಪ್ರಶ್ನೆ ಗ್ರಾಫ್ ಸಹಾಯದಿಂದ ನೀವು ನೋಡಿದರೆ ಇದನ್ನು ನಾವು ಈ ರೀತಿ ಸರಿಸಿ ನೋಡಿದಾಗ ಈ ರೀತಿ αstall ಕಡಿಮೆಯಾಗುತ್ತದೆ ಆದರೆ CLmax ಹೆಚ್ಚಿಗೆಯಾಗುವ ಸಂಭಾವನೆಗಳು ಇವೆ ಹೀಗಾಗಿ ನಾವು ಹೈ ಲಿಫ್ಟ್ ಸಾಧನಗಳ ಬಗ್ಗೆ ಚರ್ಚಿಸಲಿದ್ದೇವೆ ಇವುಗಳ ಗುರಿಯು CLmax ಹೆಚ್ಚಿಸುವುದಾಗಿ ಇರುತ್ತದೆ ಈ ವಿನ್ಯಾಸದ ವಿಷಯದಲ್ಲಿ ನಾವು ಹೈ ಲಿಫ್ಟ್ ಸಾಧನಗಳ ಬಗ್ಗೆ ಹೆಚ್ಚಿನ ಗಮನ ನೀಡಲಿದ್ದೇವೆ ಹೈ ಲಿಫ್ಟ್ ಸಾಧನಗಳನ್ನು ನಾವು ಹೇಗೆ ಆಯ್ಕೆ ಮಾಡಬೇಕು ಇವುಗಳ ಲಾಭವೇನು ಇವುಗಳನ್ನು ಆಯ್ಕೆ ಮಾಡಲು ಅಥವಾ ವಿನ್ಯಾಸದಲ್ಲಿ ತೊಡಗಿಸಿಕೊಳ್ಳಲು ಎಂತಹ ಸಮಸ್ಯೆಗಳನ್ನು ಕಾಣಬೇಕಾಗುತ್ತದೆ ಎಂದು ನಾವು ವಿವರವಾಗಿ ನೋಡಲಿದ್ದೇವೆ ಒಮ್ಮೆ ನಾವು ವಿಂಗ್ ಲೋಡಿಂಗ್ನ ಅನುಕೂಲ ಹಾಗೂ ಅನಾನುಕೂಲಗಳನ್ನು ತಿಳಿದು ಹಾಗೂ ಹಾಯ್ ಲಿಫ್ಟ್ ಸಾಧನಗಳಿಂದ ಮೂಡಿರುವ CLmax ಅನುಕೂಲ ಹಾಗೂ ಅನಾನುಕೂಲಗಳನ್ನು ವಿನ್ಯಾಸಕಾರರಾಗಿ ತಿಳಿದುಕೊಂಡಿರಬೇಕು ಇವೆಲ್ಲವುಗಳ ಸಂಸ್ಲೇಷಣೆ ಮಾಡಿದ ನಂತರ ನಮಗೆ ಇದು ಲಾಭದಾಯಕವಾಗಿದೆ ಈಗ ಇನ್ನೊಂದು ಪ್ರಶ್ನೆಯು ವಿನ್ಯಾಸಕಾರರಿಗೆ ಮೂಡುತ್ತದೆ ನಾವು ಇವಾಗ CL ಬಗ್ಗೆ ಮಾತನಾಡುತ್ತಿದ್ದೇವೆ ಆದರೆ ಯಾವ CLನಲ್ಲಿ ನಾನು ಹಾರಬೇಕು ಎಂಬುದು ಒಂದು ಪ್ರಶ್ನೆ ಅದನ್ನು ಹೇಗೆ ಪರಿಗಣಿಸಲಾಗುತ್ತದೆ ಒಮ್ಮೆ ನಾನು ಅದನ್ನು ಪರಿಗಣಿಸಿದ ಮೇಲೆ ಅದನ್ನು ವಿಮಾನಿನ ಬೇರೆ ಭಾಗಗಳಿಗೆ ಸಂಸ್ಕರಣೆ ಮಾಡಬೇಕು ಏಕೆಂದರೆ ಆ CL ನನಗೆ ನಿಜವಾಗಿ ದೊರಕಬೇಕು ನನ್ನಲ್ಲಿ ಈಗ ಎರಡನೇ ಪ್ರಶ್ನೆ ಮೂಡುತ್ತಿದೆ ಅದು ಏನೆಂದರೆ ನಾನು ಹಾರುವ Vcruize ಎಷ್ಟಿರಬೇಕು ಇದು ಒಂದು ಸರ್ವೇಸಾಮಾನ್ಯವಾದ ಪ್ರಶ್ನೆಯಾಗಿದ್ದು ನಾನು ಈ ವೇಗದಲ್ಲಿ ಸದಾಕಾಲ ಪ್ರಯಾಣಿಸಲು ಇಚ್ಚಿಸುವುದಿಲ್ಲ ಇನ್ನು ಹೆಚ್ಚಿನ ವೇಗದಲ್ಲಿ ಪ್ರಯಾಣಿಸಲು ಇಚ್ಚಿಸುತ್ತೇನೆ ಹೀಗಾಗಿ ಒಬ್ಬ ವಿನ್ಯಾಸಕಾರ ಈ ಸಮಸ್ಯೆಯನ್ನು ಗಮನಿಸಬೇಕು ನಾನು ಅತಿ ಹೆಚ್ಚು ವೇಗದಲ್ಲಿ ಪ್ರಯಾಣಿಸಲು ಇಚ್ಚಿಸುತ್ತೇನೆ ಏಕೆಂದರೆ ವಿಮಾನವು ಗಾಳಿಯ ಮೂಲಕ ಚಲಿಸುತ್ತಿರುವಾಗ ಅವೆರಡೂ ಪರಸ್ಪರ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತವೆ ಹೀಗಾಗಿ ವೇಗವನ್ನು ಹೆಚ್ಚಿಸಿದ ಮೇಲೆ ಏನಾಗುತ್ತದೆ ಎಂದು ಗಮನಿಸಬೇಕು ನಿಮಗೆ ಈಗಾಗಲೇ ತಿಳಿದಿರಬೇಕು ಪರಸ್ಪರ ಕ್ರಿಯೆಯು ಕಡಿಮೆ ವೇಗ ಹೆಚ್ಚಿನ ವೇಗ ಎಂದು ವರ್ಗೀಕರಿಸಿ ಸಬ್ಸಾನಿಕ್ ಹೈ ಸಬ್ಸಾನಿಕ್ ಮತ್ತು ಸೂಪರ್ ಸಾನಿಕ್ ಎಂದು ಹೇಳಲಾಗುತ್ತದೆ ನೀವು ಕ್ರೂಜ್ ವೇಗ ಬಗ್ಗೆ ಮಾತನಾಡುತ್ತಿರುವಾಗ ಒಂದು ಪ್ರಮುಖವಾದ ಅಂಶವನ್ನು ಗಮನಿಸಬೇಕಾಗುತ್ತದೆ ಅದು ಫ್ಲೈಟ್ ರೇಜಿಮ್ ಮೇಲೆ ನಿರ್ಧರಿತವಾಗಿರುತ್ತದೆ ವಿಮಾನ ಹಾಗೂ ಗಾಳಿಯ ಪರಸ್ಪರ ಕ್ರಿಯೆಯು ಸ್ವಲ್ಪ ಬೇರೆಯಾಗಿರುತ್ತದೆ ವಿಶೇಷವಾಗಿ ಅದು CD0 ಅಂದರೆ 0 ಲಿಫ್ಟ್ ಡ್ರ್ಯಾಗ್ ಕೋಎಫಿಷಿಯೆಂಟ್ ರೂಪದಲ್ಲಿ ಇರುತ್ತದೆ ನಿಮಗೆ ತಿಳಿದಿರುವ ಹಾಗೆ ನಾನು ಮೇಲೆ ಹೋಗುತ್ತಿದ್ದಂತೆ ಗಾಳಿಯು ಕಾಂಪ್ಪ್ರೆಸ್ಸಿಬಲ್ ಆಗುವುದನ್ನು ನೋಡಬಹುದು ಹಾಗೂ ಅಲ್ಲಿಯ ಹೈ ಸಬ್ಸಾನಿಕ್ ಅಥವಾ ಸೂಪರ್ ಸಾನಿಕ್ ಅಥವಾ ಟ್ರಾನ್ಸನಿಕ್ ವೇಗಗಳಲ್ಲಿ ಶಾಕ್ ವೇವ ಕೂಡ ಕಂಡುಬರುತ್ತದೆ ಹೀಗಾಗಿ ಈ ಸಂಭಾವಿತ ಇದನ್ನು ನಿರ್ಧರಿಸುತ್ತಾನೆ ಮತ್ತು ಇದು CL ಮೇಲೆ ಪ್ರತಿಫಲಿಸುತ್ತದೆ ಹಾಗೆ ನೀವು ಜ್ಞಾಪಿಸಿಕೊಂಡರೆ ಈಗ ನಾನು CD ವಿರುದ್ಧ ಮಾಕ್ ನಂಬರ್ ಗ್ರಾಫ್ ಬರೆದಾಗ ಈ ರೀತಿ ಸಾಮಾನ್ಯವಾಗಿ CD0 0 6 ದಿಂದ 0 7 ವರೆಗೆ ಸ್ಥಿರವಾಗಿದೆ ಎಂದು ನಾವು ಹೇಳುತ್ತೇವೆ ದಯವಿಟ್ಟು ಇದನ್ನು ಅರ್ಥಮಾಡಿಕೊಳ್ಳಿ ಈ CD0 ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಏಕೆಂದರೆ ರಲ್ಲಿ ಲಿಫ್ಟ್ ದಿಂದ ಸಿಕ್ಕಿರುವ ಡ್ರ್ಯಾಗ್ ಇದರಲ್ಲಿರುತ್ತದೆ ಹಾಗೂ ಈ ರೀತಿ CD ಇದು ಪ್ಯಾರಾಸೈಟ್ ಹಾಗೂ ಇದು ಇಂಡಯೂಸ್ಡ್ ಡ್ರ್ಯಾಗ್ ಆಗಿರುತ್ತದೆ ಈಗ ಆಲೋಚಿಸಿ ನೋಡಿ ನಿಮಗೆ ಸರಿಸುಮಾರು 0 85ಗೆ ವಿಮಾನ ವಿನ್ಯಾಸ ಮಾಡಬೇಕಾದರೆ ಅಕಸ್ಮಾತಾಗಿ ಡ್ರ್ಯಾಗ್ CD ಹೆಚ್ಚಿಗೆ ಆಗುವುದನ್ನು ನೀವು ನೋಡಬಹುದು ಹಾಗೆ ಅದರಂತೆ ನಾವು ಈ ಡೈವರ್ಜೆಂಸ ಮಾಕ್ ನಂಬರ್ ಬಗ್ಗೆ ಚರ್ಚಿಸೋಣ ನೀವು ವಿನ್ಯಾಸ ಮಾಡುತ್ತಿರುವ ವಿಮಾನದಲ್ಲಿ ಅತಿ ವೇಗದ ವಿಮಾನದಲ್ಲಿ ಡೈವರ್ಜೆಂಸ ಮಾಕ್ ನಂಬರ್ ಕಡಿಮೆ ಆಗದೇ ಇರುವ ರೀತಿ ನೀವು ಜಾಣತನದಿಂದ ನೋಡಿಕೊಳ್ಳಬೇಕಾಗುತ್ತದೆ ಅವುಗಳನ್ನೆಲ್ಲವನ್ನೂ ನಾವು ಹೈ ಸಬ್ಸಾನಿಕ್ ಅಥವಾ ಟ್ರಾನ್ಸನಿಕ್ ವಿಮಾನಗಳ ಬಗ್ಗೆ ಮಾತನಾಡುವಾಗ ಗಮನಿಸೋಣ ಇದು ಕೇವಲ ನಿಮ್ಮನ್ನು ಈ CD0 ಮತ್ತು ಮಾಕ್ ನಂಬರ್ ಹೇಗೆ ಬದಲಾಗುತ್ತವೆ ಎಂದು ಪರಿಚಯಿಸಲು ತಿಳಿಸಿದ್ದೇನೆ ಹಾಗೆ ವಿರುದ್ಧ ಮಾಕ್ ನಂಬರ್ ಗ್ರಾಫ್ ಹಾಕಿದಾಗ ಅದೇ ರೀತಿಯ ಪ್ರವೃತ್ತಿ ಕಂಡುಬರುತ್ತದೆ ಮತ್ತು ಟ್ರಾನ್ಸನಿಕ್ ದಲ್ಲಿ ಈ ರೀತಿ ಬೀಳುತ್ತದೆ ಹೀಗಾಗಿ ಯಾವ ವೇಗದಲ್ಲಿ ಅಥವಾ ಮಾಕ್ ನಂಬರ್ದಲ್ಲಿ ನೀವು ವಿಮಾನವನ್ನು ವಿನ್ಯಾಸ ಮಾಡುತ್ತಿದ್ದೀರಾ ಎಂದು ತಿಳಿದಿರಬೇಕು ಯಾವ ರೀತಿಯ CL ಹಾಗೂ CD ಅನ್ನು ನಾವು ಉಪಯೋಗಿಸಿದ್ದೇವೆ ಎಂದು ನಮಗೆ ಜಾಗರೂಕತೆಯಿಂದ ಗೊತ್ತಿರಬೇಕು ಏಕೆಂದರೆ ಕೊನೆಗೆ ಯಾವ CLCDಲ್ಲಿ ನೀವು ಹಾರುತ್ತಿರುತ್ತೀರಾ ಎಂಬುವುದನ್ನು ನೀವು ಯಾವತ್ತೂ ಮರೆಯಬಾರದು ಈಗ ಒಂದು ನಿರ್ದಿಷ್ಟ ಹಾಗೂ ಸಮರ್ಥವಾದ ಕಾರ್ಯಕ್ಷಮತೆಗೆ ಒಬ್ಬ ವಿನ್ಯಾಸಗಾರ ಏರೋಡೈನಮಿಕ ರೂಪದಲ್ಲಿವಿಶ್ಲೇಷಿಸಿದರೆ CLCD 15 ಆಗಿರಬೇಕು ಅವನ ದೃಷ್ಟಿಯಿಂದ ಆವಶ್ಯಕವಾದ ಸಂರಚನೆ ಆಗಿದ್ದು ವಿಮಾನದ ರೆಕ್ಕೆ ಬಾಲ ಫ್ಯೂಸೆಲಾಜ್ಗಳನ್ನು ಸರಿಯಾಗಿ ತೋರಿಸುವ ಭರವಸೆ ನೀಡಿದಾಗ ಪಾಯ್ಲೆಟ್ ಕೂಡ ಈ CLCD ಅನ್ನು ಅವಶ್ಯವಿರುವ ಸಮಯದಲ್ಲಿ ಸೃಷ್ಟಿಸಬೇಕು ನಾವು ವಿನ್ಯಾಸ ಮಾಡಿರುವ ವಿಮಾನವು ಆ ಅವಶ್ಯಕ CLCD 15ವರಿಗೆ ಸೃಷ್ಟಿಸಲು ಸಾಧ್ಯವಾಗದೆ ಇರಬಾರದು ಇಲ್ಲಿ ಇನ್ನೊಂದು ವಿಷಯವನ್ನು ನೀವು ಗಮನಿಸಬಹುದು ಏನೆಂದರೆ ಇದು Vcruise ಒಂದು ಪರಿಗಣನೆ ಆಗಿರುತ್ತದೆ ನಮ್ಮ ಮಿಷನ್ ಲಿಫ್ಟ್ ತೂಕಕ್ಕೆ ಸಮಾನವಾಗಿ ಇದ್ದುಕೊಂಡು ಒಂದು ನಿರ್ದಿಷ್ಟವಾದ ಎತ್ತರಕ್ಕೆ ಚಲಿಸುವುದು ಎಂದು ಉಳಿಸಿಕೊಂಡರೆ ನಾನು ಈ ರೀತಿ ಕೂಡ ಬರೆಯಬಹುದು ಅಂದರೆ ತ್ರಸ್ಟ್ ಮತ್ತು ಡ್ರ್ಯಾಗ್ ಎರಡು ಸಮಾನವಾಗಿರುತ್ತದೆ ಏಕೆಂದರೆ ನಾನು ಕ್ರೂಜ್ ಸ್ಥಿತಿಯಲ್ಲಿದ್ದೇನೆ ಹಾಗೂ ನಾವು ಈ ಹಿಂದೆ ಕಲಿತಿರುವ ಹಾಗೆ ಇದು ಅವಶ್ಯಕತೆ ತ್ರಸ್ಟ್ ಇದ್ದಹಾಗೆ TWLDWCLCD ಸಾಮಾನ್ಯವಾಗಿ ನಮ್ಮ ಗುರಿ ಏನು ನಾವು ಕನಿಷ್ಠವಾದ ಅವಶ್ಯಕ ತ್ರಸ್ಟ್ ದಿಂದ ಹಾರಲು ಇಚ್ಚಿಸುತ್ತೇವೆ ಹೀಗಾಗಿ ಇಲ್ಲಿ ಗಮನಿಸಿದರೆ ಕನಿಷ್ಠವಾದ ಅವಶ್ಯಕ ತ್ರಸ್ಟ್ ಎಂದರೆ ಒಂದು ನಿರ್ದಿಷ್ಟವಾದ ತೂಕಕ್ಕೆ CLCD ಹೆಚ್ಚಾಗಿರಬೇಕು CLCD ಗರಿಷ್ಠ ವಾಗಿರಬೇಕು CLCD ಗರಿಷ್ಠ ವಾಗಿರಬೇಕು ಎಂದರೆ ಏನು ಅರ್ಥ CLCD ಗರಿಷ್ಠ ವಾಗಿರಬೇಕು ಎಂದರೆ ನೀವು ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಕಲಿತಿರುವ ಹಾಗೆ ವಿಮಾನವು ಈ ಕೆಳಕಂಡಂತೆ ಚಲಿಸಬೇಕು CLCD0K ಮತ್ತು ಒಂದು ವಿಮಾನದಲ್ಲಿ ಒಂದು ನಿರ್ದಿಷ್ಟವಾದ ವೇಗಕ್ಕೆ ಸ್ಥಿರವಾದ ಮಾಕ್ ನಂಬರ್ಗೆ CD0 ಸ್ಥಿರವಾಗಿರುತ್ತದೆ ಸರಿಸುಮಾರು 0 021 0 023 ಅಷ್ಟು ಆಗಿರಬಹುದು ಹಾಗೂ K K ನಿಮಗೆ ತಿಳಿದಿರುವ ಹಾಗೆ K1eAR ಇದು ಕೂಡ ವಿಮಾನ ಅಸ್ಪೆಕ್ಟ್ ರೇಶ್ಯೂ ಆಯ್ಕೆ ಮಾಡಿದ ನಂತರ ನಿಗದಿತಯಾಗಿರುತ್ತದೆ ಆದರೆ ಅದೇ ಸಮಯದಲ್ಲಿ ನನಗೆ ಒಂದು ನಿಗದಿತ ಎತ್ತರದಲ್ಲಿ ಚಲಿಸಬೇಕಾದರೆ ಅವಶ್ಯಕ ತ್ರಸ್ಟ್ ತುಂಬಾ ಕಡಿಮೆಯಾಗಿರಬೇಕು ಎಂದರೆ CL ನಿಗದಿತ ಆಗಿರಬೇಕು CL ಮೌಲ್ಯವು 0 2 ಆದಲ್ಲಿ ಪುನಹ ಹೇಳುತ್ತಿದ್ದೇನೆ ನನಗೆ ಒಂದು ನಿರ್ದಿಷ್ಟವಾದ ಎತ್ತರದಲ್ಲಿ Rho ಅವಶ್ಯಕ ತ್ರಸ್ಟ್ ಕನಿಷ್ಠ ಇಟ್ಟುಕೊಂಡು ಚಲಿಸಬೇಕಾಗಿದೆ ಒಂದು ಉದಾಹರಣೆಗೆ ಒಂದು ಮೌಲ್ಯವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಅದು 0 2 ಆಗಿರಲಿ ಇದರ ಅರ್ಥ ಏನು ಈ ಪ್ರಶ್ನೆ ಏನೆಂದರೆ ನಾನು ಅವಶ್ಯಕ ತ್ರಸ್ಟ್ ಕನಿಷ್ಠವಾಗಿ ಇಟ್ಟುಕೊಂಡು ಹಾರಲು ಇಚ್ಚಿಸಿದಾಗ CL 0 2 ಆಗಿದೆ ಆದರೆ ಸಾಮಾನ್ಯವಾಗಿ ಇಲ್ಲಿ ಲಿಫ್ಟ್ ಹಾಗೂ ತೂಕ ಸಮಾನವಾಗಿರಬೇಕು ಹೀಗಾಗಿ LW12V2SCL ಈಗ ನಾವು ಈ ಉದಾಹರಣೆಯಲ್ಲಿ CL ನಿಗದಿತ ಪಡಿಸಿದ್ದೇವೆ ನಾನು ಅವಶ್ಯಕ ತ್ರಸ್ಟ್ ಕನಿಷ್ಠವಾಗಿ ಇಟ್ಟುಕೊಂಡು ಹಾರಲು ಇಚ್ಚಿಸಿದಾಗ CL ನಿಗದಿತಆಗಿದೆ CLCD0K ಹಾಗೂ ಈ ಉದಾಹರಣೆಗೆ ಮಾತ್ರ ನಾವು ಇದರ ಮೌಲ್ಯವನ್ನು 0 2 ಆಗಿ ತೆಗೆದುಕೊಂಡಿದ್ದೇವೆ ಹಾಗಾದರೆ ನಮಗೆ ಏನು ಸಿಗುತ್ತದೆ V22WSCD0K ಇದರ ಅರ್ಥವೇನು ಒಂದು ನಿರ್ದಿಷ್ಟವಾದ ವಿಂಗ್ ಲೋಡಿಂಗ್ಅಲ್ಲಿ ನೀವು ಅವಶ್ಯಕ ತ್ರಸ್ಟ್ ನ್ನು ಕನಿಷ್ಠವಾಗಿಟ್ಟುಕೊಂಡು ಚಲಿಸಬೇಕಾದರೆ 𝜌𝑉2 ನಿಗದಿತಪಡಿಸಿಕೊಳ್ಳಬೇಕು ಅದು ಈ ಮೇಲೆ ಕೊಟ್ಟಿರುವ ಸೂತ್ರದಿಂದ ಕಂಡುಹಿಡಿಯಬಹುದು ಒಂದು ವಿಮಾನವು ಕೂಡ ಈ ರೀತಿ ವಿನ್ಯಾಸ ಮಾಡಲಾಗುತ್ತದೆ V22WSCD0K ಈ ರೀತಿ ಇದನ್ನು ನಿರ್ವಹಿಸುವ ವರೆಗೂ ನಾವು ಕನಿಷ್ಠ ಅವಶ್ಯಕ ತ್ರಸ್ಟ್ ದೊಂದಿಗೆ ಹಾರಬಹುದು ಈಗ 𝜌𝑉2 ಮೌಲ್ಯವನ್ನು ಸ್ಥಿರಗೊಳಿಸುವುದು ಎಂದರೇನು ಹೀಗಾಗಿ ನಾನಿಲ್ಲಿ ಬರೆಯಬಹುದು V22WSCD0K ಆದರೆ ನಾವು ಈ ಚರ್ಚೆಯನ್ನು ಶುರುಮಾಡಿರುವುದು ನನಗೆ ಬೇಕಾಗಿರುವಂತಹ ಅಂದರೆ ವಿನ್ಯಾಸಕಾರರಾಗಿ ನಾವಿಲ್ಲಿ ಕೇಳುತ್ತಿರುವುದು V ಎಂದರೇನು ಯಾವ ಎತ್ತರಕ್ಕೆ ನಾನು ಹಾರ ಬೇಕಾಗಿದೆ ಇವೆಲ್ಲವೂ ನನ್ನ ಪ್ರಶ್ನೆಗಳಾಗಿವೆ ನೀವು ಒಂದು ವಿಮಾನವನ್ನು ಖರೀದಿಸಬೇಕಾದರೆ ಅಥವಾ ವಿನ್ಯಾಸ ಮಾಡುವುದಾದರೆ ಅದರ ಕ್ರೂಜ್ ವೇಗವು ಎಷ್ಟು ಇರಬಹುದೆಂದು ಹಾಗೂ ಯಾವ ಎತ್ತರಕ್ಕೆ ಚಲಿಸಬೇಕೆಂದು ನಾನು ವಿನ್ಯಾಸ ಮಾಡಬೇಕಾಗಿದೆ ಇಂತಹ ಪ್ರಶ್ನೆಗಳು ನಿಮಗೆ ತೋರಬಹುದು ಈಗ ಇಲ್ಲಿ ಮಜಾ ನೋಡಿ ಈಗ ನಾನು ಒಂದು ವಿಮಾನವನ್ನು ಜೆಟ್ ಇಂಜಿನ್ ಜೊತೆಗೆ ವಿನ್ಯಾಸ ಮಾಡಿದರೆ ಇಂಜಿನ್ ಅವಶ್ಯಕತೆಯತಕ್ಕಂತೆ ನಿಮಗೆ ಅದು ಇಷ್ಟವಾಗಬಹುದು ಹಾಗೂ ಅದು ಟ್ರೋಪೋಪಾಸ್ ಅಂದರೆ 10 ರಿಂದ 12 ಕಿಲೋಮೀಟರ್ ವರೆಗೆ ಬರಬಹುದು ಏಕೆಂದರೆ ಅಲ್ಲಿ ತಾಪಮಾನವು ಸ್ಥಿರವಾಗಿರುತ್ತದೆ ಇದರಿಂದ ಇಂಜಿನ್ ಸಾಮರ್ಥ್ಯ ಕೂಡ ಸ್ಥಿರವಾಗಿರುತ್ತದೆ ಈಗ ಈ ಸಂಭಾವಿತ ಸ್ಥಿರವಾಗಿದ್ದರೆ 𝜌𝑉2 ಕೂಡ ಸ್ಥಿರವಾಗಿರುತ್ತದೆ ಆಗ V ಮೇಲೆ ನಮಗೆ ಯಾವುದೇ ರೀತಿಯ ನಿಯಂತ್ರಣ ಇರುವುದಿಲ್ಲ ಆದರೆ ನಿಮಗೆ ಒಂದು ವಿಮಾನವನ್ನು ವಿನ್ಯಾಸಸುವುದಾದರೆ V ನಿಯಂತ್ರಣದಲ್ಲಿ ಇರಬೇಕು ಆದ್ದರಿಂದ ಈ ವಿಷಯದ ಮೇಲೆ ನೀವು ವಿನ್ಯಾಸ ಮಾಡಬೇಕಾಗಿದೆ ಅರ್ಥವಾಯಿತಾ ಈ ತರಹದ ಸಮಸ್ಯೆಗಳನ್ನು ನೀವು ಪರಿಹರಿಸಬೇಕು ಉದಾಹರಣೆಗೆ ನೀವು ಹತ್ತು ಕಿಲೋಮೀಟರ್ ಎತ್ತರದಲ್ಲಿ ಚಲಿಸಬೇಕಾಗಿದೆ ಹಾಗೂ ಒಂದು ನಿಗದಿತ ವಿಂಗ್ ಲೋಡಿಂಗ್ ಮತ್ತು CD0 ಗೆ ನೀವು ಕಂಡುಹಿಡಿಯಬೇಕಾಗಿದೆ V ಮೌಲ್ಯವು V ವಿನ್ಯಾಸಕ್ಕಿಂತ ಕಡಿಮೆ ಸಿಗುತ್ತಿದೆ ನೀವು ಈ ರೀತಿಯ ವಿನ್ಯಾಸ ಹೇಗೆ ಮಾಡಬಹುದು ನೀವು V ಮೌಲ್ಯ 150 ms ಅಂದುಕೊಂಡು ವಿನ್ಯಾಸದ ಯೋಜನೆ ಮಾಡಬಹುದು ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಇಡುವ ಮುಂಚೆ ಮುಂಚಿತವಾಗಿ ನೀಡಿರುವ ವಿಂಗ್ ಲೋಡಿಂಗ್ ಹಾಗೂ ಅಸ್ಪೆಕ್ಟ್ ರೇಶ್ಯೂ K ಉಪಯೋಗಿಸಿ ನಾವು ಕಂಡುಹಿಡಿಯಬಹುದು ನಾನು V ಮೌಲ್ಯವನ್ನು ವಿನ್ಯಾಸದ V ಮೌಲ್ಯಗಿಂತ ಕಡಿಮೆ ಇರುವ ಸ್ಥಿತಿ ರೂಪಿಸಬಹುದು ಹಾಗಾದರೆ ನೀವು ಇಲ್ಲಿ ಏನು ಮಾಡಬೇಕಾಗಿದೆ ನಿಮ್ಮ ಆಯ್ಕೆಗಳು ಯಾವುವು ಈ Rho ಮತ್ತು V ಸ್ಕ್ವೇರ್ ಸ್ಥಿರವಾಗಿರಬೇಕು ಎಂದು ನಮ್ಮಲ್ಲಿ ಅನಿಸಿಕೆ ಮೂಡುತ್ತದೆ ಹೀಗಾಗಿ ಈ ಒಂದು ರೀತಿಯ ವಿನ್ಯಾಸದಲ್ಲಿ ಮೌಲ್ಯವು 10 ಕಿಲೋ ಮೀಟರ್ ಎತ್ತರದಲ್ಲಿರುವ Rho ಮೌಲ್ಯವಾದರೆ ನನಗೆ ಬೆಲೆ ಗೊತ್ತಾಗಿರುತ್ತದೆ ಅದೇ ಬೇರೆ ಯಾವುದಾದರೂ ಆಗಿದ್ದರೆ V ಮೌಲ್ಯವು 150 ms ಆಗಿರಬೇಕು ಅಷ್ಟೇ ನೀವು ಇವಾಗ ಹೇಳಬಹುದು ನಾನು 120 ms ವೇಗದಲ್ಲಿ ಪ್ರಯಾಣಿಸುತ್ತಿದ್ದೇನೆ ಎಂದು ಹಾಗಿದ್ದಾಗ ನೀವು ಈ WSಅನ್ನು ಪುನಃಹ ಲೆಕ್ಕಾಚಾರ ಮಾಡಬೇಕಾಗುತ್ತದೆ ನೀವು WS ಬದಲಾಯಿಸಬೇಕು ಅದೇ ರೀತಿ K ಕೂಡ ಕುಶಲತೆಯಿಂದ ಕಂಡುಹಿಡಿಯಬೇಕಾಗುತ್ತದೆ ಅದೇ ರೀತಿ CD0 ಕೂಡ ಲೆಕ್ಕಾಚಾರ ಮಾಡಬೇಕಾಗುತ್ತದೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ಈ ವಿನ್ಯಾಸವು ಎಷ್ಟು ಪ್ರಮುಖವಾಗಿದೆ ಎಂದು ಹಾಗೂ ವಿನ್ಯಾಸವು ಕೇವಲ ಲೆಕ್ಕಚಾರ ಅಥವಾ ಸಂಸ್ಲೇಷಣೆ ಅಲ್ಲ ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ನಾನು ಈ Kಅನ್ನು ಬದಲಾಯಿಸಿದರೆ S ಕೂಡ ಬದಲಾಗುವ ಸಾಧ್ಯತೆಗಳು ಇವೆ ಹಾಗೂ CD0 ಬದಲಾಗುತ್ತದೆ ಹೀಗಾಗಿ ಇವುಗಳು ಪರಸ್ಪರ ಅವಲಂಬಿತ ಆಗಿರುತ್ತವೆ ಹಾಗೂ ನೀವು ಇದನ್ನು ಯೋಚಿಸುವುದು ನಾನು ವಿನ್ಯಾಸದ ಬಗ್ಗೆ ಮಾತನಾಡುವಾಗ ಏರೋಡೈನಮಿಕ್ಸ್ ದಿಂದ ಸ್ವಲ್ಪ ಪ್ರಮಾಣದಲ್ಲಿ ಸರಿದುಬಿಡುತ್ತೇನೆ ಕೊನೆಯದಾಗಿ ಈ ರೆಕ್ಕೆಯ ಒಳಗೆ ನೀವು ಇಂಧನವನ್ನು ಇಟ್ಟಿರುತ್ತೀರಾ ಅದನ್ನು ನಾನು ಈಗಾಗಲೇ ನನ್ನ ಮೊದಲನೆಯ ಪಾಠದಲ್ಲಿ ತೋರಿಸಿದ್ದೇನೆ ಹೀಗಾಗಿ ನಿರ್ದಿಷ್ಟ ಗಾತ್ರದ ಇಂಧನವು ರೆಕ್ಕೆಯ ಒಳಗೆ ಇಟ್ಟಿರುತ್ತೇವೆ ಈಗ ಇದರಲ್ಲಿ ಏನು ಸಮಸ್ಯೆ ಇದೆ ಸರ್ ಎಂದರೆ ಈ CL ಈ ಸಂಭಾವಿತ CL ಮೌಲ್ಯವು 0 2 ಆಗಿರುತ್ತದೆ ನಾನು ಈಗ ಯಾವ ತರಹದ ಏರ್ ಫಾಯಿಲ್ ಉಪಯೋಗಿಸಬೇಕು ಎಂಬುದನ್ನು ನಿರ್ಧರಿಸಬೇಕು ಅವನು ಇಲ್ಲ ಎನ್ನುತ್ತಾನೆ ಏರೋಡೈನಮಿಕ್ ದೃಷ್ಟಿಯಿಂದ ನಾವು ಒಂದು ನಿರ್ದಿಷ್ಟವಾದಸೂಕ್ತ ಲಿಫ್ಟ್ ಸಾಮರ್ಥ್ಯವನ್ನು ಹೊಂದಿರುವ ಹಾಗೂ ಹೆಚ್ಚು Cmac ಕೊಡದೆ ಇರುವ ಏರ್ ಫಾಯಿಲ್ ನನ್ನು ಆಯ್ಕೆ ಮಾಡುತ್ತೇವೆ ಅರ್ಥವಾಯಿತಾ Cmac ನೆನಪಿದೆಯಾ ಕ್ಯಾಮ್ಬರ್ ಏರ್ ಫಾಯಿಲ್ ನಿಮಗೆ ಗೊತ್ತಿದೆ ಹೀಗಾಗಿ Cmac ಮೌಲ್ಯವು 0ಗಿಂತ ಕಡಿಮೆ ಇರುತ್ತದೆ ಸಾಮಾನ್ಯವಾಗಿ ಮೈನಸ್ 0 ಈ Cmac ಎಂದರೇನು ಈ ಕ್ಯಾಮ್ಬರ್ನಲ್ಲಿ ಆಂಗಲ್ ಆಫ್ ಅಟ್ಯಾಕ್ ಇದ್ದರು ಅಥವಾ ಇಲ್ಲದಿದ್ದರೂ ಅದು ಸಮಸ್ಯೆ ಆಗುವುದಿಲ್ಲ ಏಕೆಂದರೆ ಈ ಕ್ಯಾಮ್ಬರ್ದಿಂದ ನೈಸರ್ಗಿಕವಾಗಿ ಪಿಚ್ಚಿಂಗ್ ಹಾಗೂ ಪಿಚ್ ಡೌನ್ ಮೂಮೆಂಟ್ ಒಂದು ಪಿಚ್ ಡೌನ್ ಮೂಮೆಂಟ್ ಗೆ ಸ್ಥಿರವಾಗಿರುತ್ತದೆ ಆದರೆ ಒಂದು ವಿಮಾನದಲ್ಲಿ ಟ್ರಿಮ್ ಇರುವಾಗ ಇದು ಇಷ್ಟವಾಗುವುದಿಲ್ಲ ಟ್ರಿಮ್ ಮಾಡಿದ ತಕ್ಷಣ ವಿಮಾನವು ಅದರ Cm ಹಾಗೂ ಅಲ್ಪಗಳನ್ನು ನೆನಪಿಸಿಕೊಳ್ಳುತ್ತದೆ ನಾನು ಈ ರೀತಿ ಬರೆದಾಗ ಇಲ್ಲಿ ಸ್ವಲ್ಪ ಧನಾತ್ಮಕವಾದಂತಹ ಅಲ್ಪದಲ್ಲಿ ಟ್ರಿಮ್ ಮಾಡಬೇಕು ಅನಿಸಿದಾಗ Cm0 0ಗಿಂತ ಹೆಚ್ಚಿಗೆ ಇರಬೇಕು ಆದರೆ ಸಾಮಾನ್ಯವಾಗಿ ಕ್ಯಾಮ್ಬರ್ ಏರ್ ಫಾಯಿಲ್ Cmac 0ಗಿಂತ ಕಡಿಮೆ ಕೊಡುತ್ತದೆ ಹೀಗಾಗಿ ಅದನ್ನು ಕೂಡ ಗಮನದಲ್ಲಿಟ್ಟುಕೊಳ್ಳಬೇಕು ಹೀಗೆ ಒಂದು ಏರ್ ಫಾಯಿಲ್ ಆಯ್ಕೆ ಮಾಡುವಾಗ ಒಂದು ಪ್ರಸಂಗ ಉದ್ಭವಿಸುತ್ತದೆ Cmac ಅಸ್ವಾಭಾವಿಕವಾಗಿ ದೊಡ್ಡ ಋಣಾತ್ಮಕ ಮೌಲ್ಯ ಆಗದೇ ಇರುವ ತರಹ ನೋಡಿಕೊಳ್ಳಬೇಕು ಆದರೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಅವಶ್ಯಕವಾದದ್ದು ನಾವು ವಿನ್ಯಾಸದಲ್ಲಿ ಮರೆತ್ಇರುವಂತಹದ್ದು ನಾನು ಈ ಏರ್ ಫಾಯಿಲ್ ಮತ್ತು ಅದರ ವಿವರಗಳನ್ನು ಹೇಳುವುದರ ಜೊತೆಗೆ ಇದನ್ನು ಮರೆತುಬಿಟ್ಟೆ ಇಲ್ಲಿ ಸ್ವಲ್ಪ ಆ ವಿಷಯದ ಬಗ್ಗೆ ಗಮನಿಸಿ ಏಕೆಂದರೆ ಮುಂದಿನ ಉಪನ್ಯಾಸಗಳಲ್ಲಿ ನಾವು ಸಲೀಸಾಗಿ ಮುಂದುವರೆಯಬಹುದು ನೀವು ಈ ಏರ್ ಫಾಯಿಲ್ ಬಗ್ಗೆ ಯೋಚಿಸಿದ ತಕ್ಷಣ ನೀವು ಕ್ಯಾಮ್ಬರ್ ಏರ್ ಫಾಯಿಲ್ ಆಯ್ಕೆ ಮಾಡುತ್ತೀರಾ ಹೀಗಾಗಿ ನಿಮಗೆ ಅದು ಕ್ಯಾಮ್ಬರ್ ಎಂದು ಗೊತ್ತು ಆದರೆ ಪ್ರಶ್ನೆಯೇನೆಂದರೆ ಎಷ್ಟು ಪ್ರಮಾಣದಲ್ಲಿ ಅದು ಕ್ಯಾಮ್ಬರ್ ಆಗಿದೆ ಹೆಚ್ಚಿನ ಕ್ಯಾಮ್ಬರ್ ಅಥವಾ ಮಧ್ಯಮ ಕ್ಯಾಮ್ಬರ್ ಅಥವಾ ಇದು ಏರ್ ಫಾಯಿಲ್ ಮಾತ್ರನಾ ಈ ರೀತಿಯ ಪ್ರಶ್ನೆಗಳು ಏಕೆ ಉದ್ಭವಿಸುತ್ತದೆ ಎಂದರೆ ಹೌದು ನಮಗೆ ಈ ಲಿಫ್ಟ್ ಕೋಎಫಿಷಿಯೆಂಟ್ ಇರುವಂತಹ ಏರ್ ಫಾಯಿಲ್ ಬೇಕು ಆದರೆ ಹಾಗಂತ ಅನಾವಶ್ಯಕವಾಗಿ Cmac ಋಣಾತ್ಮಕವಾಗಿ ಇರಬಾರದು ಹಾಗೂ ಇದರ ಜೊತೆಗೆ ಅಲ್ಲಿ ಇನ್ನೊಂದು ಸಂಗತಿ ಇದೆ ಅದನ್ನು ನೀವು ಮರೆಯಬಾರದು ಅದೇನೆಂದರೆ ನೀವು ಈ ಕ್ಯಾಮ್ಬರ್ ಏರ್ ಫಾಯಿಲ್ ಅಲ್ಪ ಸ್ಟಾಲ್ ಎಷ್ಟು ಎಂದು ತಿಳಿದಿರಬೇಕು ಏನಿದು ಸ್ಟಾಲ್ ಕೋನ ಕ್ಯಾಮ್ಬರ್ ಜೊತೆಗೆ ಈ ಸ್ಟಾಲ್ ಕೋನ ಕಡಿಮೆಯಾಗುವುದನ್ನು ನೀವು ಗಮನಿಸಬಹುದು ನೀವು ಅಂತಹ ಏರ್ ಫಾಯಿಲ್ ಅನ್ನು ಆಯ್ಕೆ ಮಾಡಬಾರದು ಏಕೆಂದರೆ ಅದು ಲಿಫ್ಟ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಆದರೆ ಸ್ಟಾಲ್ ತುಂಬಾ ಬೇಗ ಆಗುತ್ತದೆ ಹೀಗಾಗಿ ವಿಮಾನದಲ್ಲಿ ಈ ಸ್ಟಾಲ್ ಕೋನವು ಬೇರೆ ಬೇರೆ ಆಗಿರುತ್ತದೆ ರೆಕ್ಕಿಯ ತುದಿಯಲ್ಲಿ ಬೇರೆ ಅಥವಾ ರೆಕ್ಕೆಯ ಬುಡದಲ್ಲಿ ಬೇರೆ ಅಥವಾ ಅಡ್ಡ ಬಾಲದಲ್ಲಿ ಬೇರೆ ಈ ರೀತಿ ನಾವು ಈ ಸ್ಟಾಲ್ ಕೋನವನ್ನು ಏರ್ ಫಾಯಿಲ್ಗೋಸ್ಕರ ತುಂಬಾ ಅಚ್ಚುಕಟ್ಟಾಗಿ ನಿರ್ಧರಿಸುತ್ತೇವೆ ಹಾಗೆ ನೀವು ಡ್ರ್ಯಾಗ್ ಬಕೆಟ್ ಎಂಬುದನ್ನು ನೋಡಬಹುದು ಇದನ್ನು ನೀವು ಈಗಾಗಲೇ ಕಲಿತಿದ್ದೀರಾ ಅದು ಏನು ಎಂದು ಈಗ ನೋಡೋಣ ಹಾಗೆ ಇಲ್ಲಿ ಒಂದು ಸಮತಟ್ಟಾದ ಭಾಗ ಇರುತ್ತದೆ ಈಗ ನಾನು CD ಮತ್ತು CL ಬರೆದಾಗ ಹಾಗೂ CL ವಿನ್ಯಾಸವು ಇಲ್ಲಿದೆ ಎಂದು ಅಂದುಕೊಂಡಿದ್ದೇನೆ ಆದರೆ ಕೆಲವೊಂದು ಸಮಯದಲ್ಲಿ ನೀವು ಇಲ್ಲಿಯೂ ಕೂಡ ಚಲಿಸುತ್ತಿರುತ್ತೀರಾ ಇದರಲ್ಲಿ ಏನು ಗೋಚರಿಸುತ್ತಿದೆ ಎಂದರೆ ಇದು ಬಕೆಟ್ ರೀತಿಯಲ್ಲಿ ಸಮತಟ್ಟಾಗಿದ್ದರೆ ಅಂದರೆ ನಾನು ಇಲ್ಲಿ ಈ CLನಲ್ಲಿ ಹಾರುತ್ತಿದ್ದರೆ ಡ್ರ್ಯಾಗ್ ದಂಡವು ಏರ್ ಫಾಯಿಲ್ಗೆ ಹೆಚ್ಚಿಗೆ ಇರುವುದಿಲ್ಲ ಆದರೆ ನೀವು ಒಂದು ರೀತಿಯ ಏರ್ ಫಾಯಿಲ್ ಅನ್ನು ಈ CL ನಲ್ಲಿ ಹಾರಿಸಿದರೆ ಏನಾಗಬಹುದು ಹಾರಿಸಿದ ಕ್ಷಣದಲ್ಲಿ ಡ್ರ್ಯಾಗ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ತಯಾರಾಗುತ್ತದೆ ಇದು ಒಂದು ರೀತಿಯ ಕೆಟ್ಟ ಸಾಮರ್ಥ್ಯವುಳ್ಳ ರೆಕ್ಕೆ ವಿನ್ಯಾಸಗೊಳಿಸುವ ರೀತಿ ಈ ರೆಕ್ಕಿಯ ಬಗ್ಗೆ ಮಾತನಾಡಿದಾಗ ಇಲ್ಲಿ ಯಾವುದು ಪ್ರಮುಖವಾಗಿರುತ್ತದೆ ಎಂದರೆ ಡ್ರ್ಯಾಗ್ ಬಕೆಟ್ ಸ್ಟಾಲ್ ಕೋನ Cmac ಜ್ಞಾಪಕದಲ್ಲಿಟ್ಟುಕೊಂಡು ಏರ್ ಫಾಯಿಲ್ ಆಯ್ಕೆ ಮಾಡಬೇಕು ಹಾಗೂ ಬೇರೆ ರೀತಿಯ ಏರ್ ಫಾಯಿಲ್ಗಳ ವಿನ್ಯಾಸವನ್ನು ರೂಪಿಸುವಲ್ಲಿ ತುಂಬಾ ನುಗ್ಗಾಟ ಇರುತ್ತದೆ ಹಾಗಂತ ನೀವು ಬೇರೆ ವಿನ್ಯಾಸದ ಏರ್ ಫಾಯಿಲ್ಳನ್ನು ಮಾಡಬಾರದು ಎಂದು ಅರ್ಥ ಅಲ್ಲ ಆದರೆ 𝐶1α2d ಮೌಲ್ಯವು 2π ಪ್ರತಿ ರೇಡಿಯನ ಆಗಿರುತ್ತದೆ ಹಾಗೆ ಅಲ್ವಾ ಹೀಗಾಗಿ ಒಂದು ವಿಶಿಷ್ಟವಾದ ರೆಕ್ಕೆಗೆ ನೀವು ಏನು ಬೇಕಾದರೂ ಮಾಡಿದರು ಈ 𝐶Lα3d ಮೌಲ್ಯವು 5 ರಿಂದ 5 5 ವರೆಗೆ ಅಥವಾ 5 6 ಪ್ರತಿ ರೇಡಿಯನವರೆಗೆ ನಾನು ಆಯ್ದುಕೊಂಡರೆ ಇದರಲ್ಲಿ ಕಂಡುಹಿಡಿಯಬಹುದು ಹೀಗಾಗಿ ನಿಮಗೆ ಹೆಚ್ಚಿನ ಪ್ರಮಾಣದ ಮೌಲ್ಯವು ರೆಕ್ಕೆಯ ಮೂಲಕ ಸಿಗುವುದಿಲ್ಲ ಆದರೆ ಈ ಏರ್ ಫಾಯಿಲ್ ಉತ್ತಮಗೊಳಿಸಲು ತುಂಬಾ ಸಮಯವನ್ನು ನಾಶ ಮಾಡಬೇಡಿ ಆದರೆ ಈ ಅಲ್ಪ ಸ್ಟಾಲ್ ಹಾಗೂ ಡ್ರ್ಯಾಗ್ ಬಕೆಟ್ ಇವೂ ಕಡಿಮೆ ಸಬ್ಸಾನಿಕ್ ವಿಮಾನಕ್ಕೆ ಪ್ರಮುಖವಾಗಿರುತ್ತದೆ ಹೀಗಾಗಿ ನಾವು ಈ ಏರ್ ಫಾಯಿಲ್ ಆಯ್ಕೆ ಮಾಡುವುದರ ಬಗ್ಗೆ ವಿವರವಾಗಿ ಗಮನಿಸೋಣ ನಾವು ಈಗಾಗಲೇ ವಿಂಗ್ ಲೋಡಿಂಗ್ ಬಗ್ಗೆ ತಿಳಿದಿದ್ದೇವೆ ಏರ್ ಫಾಯಿಲ್ ಬಗ್ಗೆ ಕೂಡ ಗಮನಿಸಿದ್ದೇವೆ ಈಗ ನಾನು ಒಂದು ಏರೋ ಮಾಡಲಿಂಗ್ ಮಾಡುವುದಾದರೆ ಅಥವಾ ಯಾರಾದರೂ ಡಾ ಘೋಷ್ ಅವರನ್ನು ವಿಮಾನವನ್ನು ತಯಾರಿಸಲು ಹೇಳಿದರೆ ಅದು ಚಿಕ್ಕ ಪ್ರಮಾಣದ ಆಗಿದ್ದು ಹಾರಲು ಶಕ್ತವಾಗಿರುತ್ತದೆ ತಕ್ಷಣ ನೀವು ಸಮಸ್ಯೆ ಇಲ್ಲದೆ ನೀವು ಲಿಫ್ಟ್ ಹಾಗೂ ತೂಕ ಸರಿಸಮಾನವಾಗಿದೆ ಎಂದು ಹೇಳಬಹುದು ಹೀಗಾಗಿ ನಾನು ಈ ರೀತಿ ಬರೆಯಬಹುದು W12V2SCL ಈಗ ನಾನು ಒಂದು ಚಿಕ್ಕದಾದ 2 kg ಏರ್ ಫಾಯಿಲ್ ಆಯ್ದುಕೊಳ್ಳುತ್ತೇನೆ ಹೀಗಾಗಿ 2 ಇಂಟು 9 ಈಗ 5ರಿಂದ 10 ಮೀಟರ್ ಪ್ರತಿ ಸೆಕೆಂಡ ವೇಗದಲ್ಲಿ ಹಾರಿದರೆ ಅಂದರೆ ಸರಿಯಾಗಿ 5 ಮೀಟರ್ ಪ್ರತಿ ಸೆಕೆಂಡ್ ವೇಗದಲ್ಲಿ ಹಾಗೂ CL 0 8 ರಲ್ಲಿ ಹಾರುತ್ತಿರುತ್ತದೆ ಆದರೆ CL 0 8 ಆಗಿ ನಾನು ಹೇಗೆ ಬರೆಯುತ್ತೇನೆ ಏಕೆಂದರೆ ನನಗೆ ಗೊತ್ತಿರುವುದು CLα ಅಂದಾಜಾಗಿ 5 ಪ್ರತಿ ರೇಡಿಯನ ಎಂದು ಹೀಗಾಗಿ CL 0 8 ಎಂದು ನನಗೆ ದೊರಕುತ್ತದೆ ಇದನ್ನು ಉಪಯೋಗಿಸಿಕೊಂಡು Rho ಸಮುದ್ರ ಮಟ್ಟದ ಮೌಲ್ಯವಾಗಿ ನನಗೆ ಬೇಕಾಗಿರುವ ಪ್ರದೇಶವನ್ನು ಕಂಡುಹಿಡಿದುಕೊಂಡು ರೆಕ್ಕೆಯ ಪ್ರದೇಶವನ್ನು ನಿರ್ಧರಿಸಬಹುದು ನಾನು ಇಲ್ಲಿ ಒಂದು ಪ್ರೊಪೆಲ್ಲರ್ಅನ್ನು ಸೇರಿಸುತ್ತಿದ್ದೇನೆ ಹಾಗೆ ರೆಕ್ಕೆಯ ಉದ್ದ ಹಾಗೂ ಪ್ರದೇಶವನ್ನು ಗಮನಿಸಬಹುದು ರೆಕ್ಕೆಯ ಪ್ರದೇಶವು ಸ್ವಲ್ಪ ಚದರ ಮೀಟರ್ ನಾನು ತೆಗೆದುಕೊಂಡಿದ್ದೇನೆ ಹಾಗೂ ಇಂತಹ ರೆಕ್ಕೆಗೆ ಅಸ್ಪೆಕ್ಟ್ ರೇಶ್ಯೂ 8 ರಿಂದ 9 ಉತ್ತಮವಾಗಿರುತ್ತದೆ ಎಂದು ತಿಳಿದಿದ್ದೇನೆ ಹೀಗಾಗಿ ನಾನು ಇದನ್ನು ವಿಸ್ತರಿಸುತ್ತೇನೆ ಅಸ್ಪೆಕ್ಟ್ ರೇಶ್ಯೂ b ಸ್ಕ್ವೇರ್ ಅನುಪಾತ S ಎಂದು ನನಗೆ ತಿಳಿದಿದೆ S ನನಗೆ ಗೊತ್ತು b ನನಗೆ ಗೊತ್ತು ಹೀಗಾಗಿ ಅಸ್ಪೆಕ್ಟ್ ರೇಶ್ಯೂ ಕೂಡ ನನಗೆ ಗೊತ್ತು ಹೀಗಾಗಿ ನಾನು ಸ್ಪ್ಯಾನ್ ಹೊಂದಬಹುದು ಹೀಗಾಗಿ ನಾನು ಮೊದಲು ಸ್ಪ್ಯಾನ್ ತಯಾರಿಸಿ ನಂತರ ಇದರ ಉದ್ದವನ್ನು ಇದರ ಉದ್ದದವರೆಗೆ ಇರಬೇಕೆಂದು ಹಾಗೂ ಇದು 70 ಇರುವುದನ್ನು ನಿರ್ಧರಿಸುತ್ತೇನೆ ಇವೆಲ್ಲವುಗಳನ್ನು ನೆನಪಿಟ್ಟುಕೊಳ್ಳಬೇಕಾಗಿಲ್ಲ ನಾನು ಸರಿಸುಮಾರಾಗಿ ಇಲ್ಲಿ 70 ಹಾಗೂ ಇಲ್ಲಿ 30 ಆಗಿ ಪರಿಗಣಿಸುತ್ತೇನೆ ಈ ರೀತಿ ಸಂರಕ್ಷಿಸಿದ ಮೇಲೆ ಬಾಲದ ಜಾಗವು ಎಷ್ಟಿರಬೇಕು ಎಂದು ಪ್ರಶ್ನಿಸಬೇಕು ಹಾಗೆ ಬಾಲದ ಜಾಗವು ರೆಕ್ಕೆಯ 15 ಪ್ರತಿಶತ ಆಗಿರುತ್ತದೆ ಹೀಗಾಗಿ ನೀವು ಇಲ್ಲಿ ಒಂದು ಬಾಲವನ್ನು ಬರೆದಾಗ ಅದಕ್ಕೆ 15 ಪ್ರತಿಶತ ರೆಕ್ಕೆಯ ಪ್ರದೇಶವನ್ನು ನೀಡಬೇಕಾಗಿದೆ ಈಗ ನೀವು ಇಲ್ಲಿ 15 ಪ್ರತಿಶತ ಬಾಲವನ್ನು ಇಟ್ಟು ಅದರ ಎರಡು ಭಾಗಗಳನ್ನಾಗಿ ಮಾಡಿ ಅದರ ಒಂದು ಭಾಗವನ್ನು ಲಂಬ ಬಾಲವಾಗಿ ಇಡಬಹುದು ಹಾಗೆ ಇದು ರೆಕ್ಕೆಯ A C ಆಗಿದ್ದರೆ C G 10 ಪ್ರತಿಶತ C G ಮುಂದೆ ಇರಬೇಕು ಎಂದು ಖಚಿತಪಡಿಸಿಕೊಳ್ಳಬೇಕು ಅದೇ ನೀವು ಕ್ಯಾಮ್ಬರ್ ಏರ್ ಫಾಯಿಲ್ ತೆಗೆದುಕೊಂಡರೆ ನೀವು ಅದನ್ನು ಆರಿಸುವುದು ಇದು ಎಲ್ಲ ತರಹದ ಏರು ಮಾಡಲ ಹಾರಿಸಬಹುದು ಒಂದು ನಿರ್ದಿಷ್ಟವಾದ ವೇಗದಲ್ಲಿ ಹಾರುವುದಕ್ಕೆ ಅವಶ್ಯಕವಾಗಿರುತ್ತದೆ ಆದರೆ ಅವುಗಳನ್ನು ನಾವು ಈಗ ಚರ್ಚಿಸುವುದಿಲ್ಲ ಹೀಗಾಗಿ ಈ ಉಪನ್ಯಾಸಕ್ಕೆ ನೀವು ಹಾಜರಾಗಲು ಶುರು ಮಾಡಿದ ಮೇಲೆ ನಿಮ್ಮಲ್ಲಿ ಹಿಂದಿನ ಕೆಲವು ಏರೋ ಮಾಡಲಿಂಗ್ ವಿಷಯದ ಅನುಭವಗಳಿದ್ದರೆ ಅವುಗಳನ್ನು ನಿಮ್ಮ ಮನೆಯಲ್ಲಿಯೇ ಬಿಟ್ಟು ಬನ್ನಿ ದಯವಿಟ್ಟು ಅವುಗಳನ್ನು ಇಲ್ಲಿ ತರಬೇಕಾಗಿಲ್ಲ ಅವುಗಳನ್ನು ತಂದರೆ ಈ ವಿಷಯವು ನಿಮಗೆ ಉಪಯೋಗಕಾರಿ ಆಗುವುದಿಲ್ಲ ಇಲ್ಲಿ ಏನಾದರೂ ಯಾವುದೇ ಸಂಖ್ಯೆಯನ್ನು ನಾವು ಉಪಯೋಗಿಸಿದರೆ ಅದನ್ನು ನಾವು ಸಮರ್ಥಿಸುತ್ತವೆ ಅದಕ್ಕೆ ಕೆಲವು ಅಡ್ಡ ಪ್ರಶ್ನೆಗಳನ್ನು ಹಾಕಿ ಅದರ ಅರ್ಹತೆಯನ್ನು ಕಂಡು ನಂತರ ಉಪಯೋಗಿಸಿಕೊಳ್ಳುತ್ತೇವೆ ಆದರೆ ಅವುಗಳನ್ನು ಉಪಯೋಗಿಸಲಾಗುತದೇಯೋ ಇಲ್ಲವೋ ಎನ್ನುವುದು ಕೊನೆಯಲ್ಲಿ ನಿರ್ಧರಿಸಲಾಗುತ್ತದೆ ನನ್ನ ಹತ್ತಿರ 6 ರೀತಿಯ ಅಸ್ಪೆಕ್ಟ್ ರೇಶ್ಯೂ ಇರಬಹುದು ಆದರೆ ಮುಂಚಿತವಾಗಿ ಯಾವ ಅಸ್ಪೆಕ್ಟ್ ರೇಶ್ಯೂ ನಾನು ನಿರ್ಧರಿಸಬೇಕೆಂದು ಗೊತ್ತಿರುವುದಿಲ್ಲ ಹೀಗಾಗಿ ನನ್ನ ಮಾಹಿತಿ ಭಂಡಾರದಲ್ಲಿ 6 ರಿಂದ 8 ಅಸ್ಪೆಕ್ಟ್ ರೇಶ್ಯೂ ಮಾಹಿತಿಯು ಇರುತ್ತದೆ ಇವುಗಳಿಗೆ ಸಂಸ್ಲೇಷಣೆ ಮಾಡಬೇಕಾದರೆ ನಾನು ಏಕೆ ಮಾಡುತ್ತಿದ್ದೇನೆ ಹೇಗೆ ಮಾಡುತ್ತಿದ್ದೇನೆ ಇದರ ವಿನ್ಯಾಸ ವೇನು ಮತ್ತು ಎಷ್ಟು ಎಂದು ನನಗೆ ಸ್ಪಷ್ಟವಾಗಿ ತಿಳಿದಿರಬೇಕು